ಫ್ಯಾರಡೆ ಯ ನಿಯಮ ಆದ್ದರಿಂದ ಈ ಕೋರ್ಸ್ನಲ್ಲಿ ನಾವು ಸ್ಥಿರ ಸನ್ನಿವೇಶಗಳ ಮೇಲೆ ಕೇಂದ್ರೀಕರಿಸಿದ್ದೇವೆ ಆದ್ದರಿಂದ ನಾವು ಸ್ಥಿರ ಚಾರ್ಜ್ಗಳು ಮತ್ತು ಅನುಗುಣವಾದ ವಿದ್ಯುತ್ ಕ್ಷೇತ್ರ ಮತ್ತು ಸಂಭಾವ್ಯ V ಗೆ ಸಂಬಂಧಿಸಿದ ಎಲೆಕ್ಟ್ರೋಸ್ಟಾಟಿಕ್ಸ್ನೊಂದಿಗೆ ವ್ಯವಹರಿಸಿದ್ದೇವೆ ಅಥವಾ ನಾವು ಮ್ಯಾಗ್ನೆಟೋಸ್ಟಾಟಿಕ್ಸ್ನೊಂದಿಗೆ ವ್ಯವಹರಿಸಿದ್ದೇವೆ ಇದು ಸ್ಥಿರವಾದ ಪ್ರವಾಹಗಳೊಂದಿಗೆ ವ್ಯವಹರಿಸಿದೆ ಅಂದರೆ ಪ್ರಸ್ತುತವು ಸಮಯ j ಕರೆಂಟ್ ಸಾಂದ್ರತೆಯನ್ನು ಅವಲಂಬಿಸಿರುವುದಿಲ್ಲ ಮತ್ತು ಅನುಗುಣವಾದ ಕಾಂತಕ್ಷೇತ್ರ ಮತ್ತು ವೆಕ್ಟರ್ ವಿಭವಗಳು ಮತ್ತು ಹೀಗೆ ಈಗ ನಾವು ಡೈನಾಮಿಕ್ಸ್ಗೆ ಹೋಗಲಿದ್ದೇವೆ ಮತ್ತು ಇದರ ಅರ್ಥವೇನೆಂದರೆ ನಾವು ಸಮಯದೊಂದಿಗೆ ವಿಷಯಗಳನ್ನು ಬದಲಾಯಿಸಲಿದ್ದೇವೆ ಮತ್ತು ಇದರ ಪರಿಣಾಮ ಏನೆಂದು ನೋಡುತ್ತೇವೆ ಆದ್ದರಿಂದ ಇದರಲ್ಲಿ ಬರುವ ಮೊದಲ ವಿಷಯವೆಂದರೆ ಫ್ಯಾರಡೆಯ ನಿಯಮವು ಫ್ಯಾರಡೆ ಮೊದಲು ಏನಾಗಬೇಕೆಂದು ಯೋಚಿಸಿದನು ಮತ್ತು ನಂತರ ಗಮನಿಸಿದ ಸಂಗತಿಯೆಂದರೆ ನಾನು ಸರ್ಕ್ಯೂಟ್ ಹೊಂದಿದ್ದರೆ ಮತ್ತು ನಾನು ಅದರ ಮೂಲಕ ಹಾದುಹೋಗುವ ಕಾಂತೀಯ ಕ್ಷೇತ್ರದ ಹರಿವನ್ನು ಬದಲಾಯಿಸುತ್ತೇನೆ ಆದ್ದರಿಂದ ನಾವು ಅದರ ಮೂಲಕ ಹಾದುಹೋಗುವ ಫ್ಲಕ್ಸ್ನ d ɸd t ಅನ್ನು ಬದಲಾಯಿಸುತ್ತೇವೆ ನಂತರ ಇದು emf ಮತ್ತು ಘಟಕಗಳನ್ನು ಪ್ರೇರೇಪಿಸುತ್ತದೆ ಆದ್ದರಿಂದ e m f ಎಂಬುದು d ɸd t ಫ್ಲಕ್ಸ್ಗೆ ಸಮಾನವಾಗಿರುತ್ತದೆ ಎಂದು ನಿಮಗೆ ತಿಳಿದಿದೆ ಇದು emf ನ ಪ್ರಮಾಣವು ಸರಿ ಇದರ ಅರ್ಥವೇನೆಂದರೆ ನಾನು ಸರ್ಕ್ಯೂಟ್ ಹೊಂದಿದ್ದರೆ ಈ EMF ನಿಂದಾಗಿ ಪ್ರವಾಹವು ಹರಿಯಲು ಪ್ರಾರಂಭಿಸುತ್ತದೆ ಈ ಪ್ರವಾಹದಲ್ಲಿ ಹರಿವಿನ ಬದಲಾವಣೆಯಿಂದಾಗಿ ಹರಿಯುತ್ತದೆ ಕರೆಂಟ್ನ ದಿಕ್ಕಿನ ಬಗ್ಗೆ ಏನು ಹೇಳುತ್ತದೆ ಮತ್ತು ಅದು ಲೆನ್ಜ್ ನ ನಿಯಮದಿಂದ ನೀಡಲ್ಪಟ್ಟಿದೆ ಅದು ಬದಲಾವಣೆಯ ಕಾರಣದಿಂದ ಅದು ವಿರೋಧಿಸುತ್ತದೆ ಮತ್ತು ನಾವು ಅದನ್ನು ಗಣಿತದ ಒಂದು ನಿಮಿಷದಲ್ಲಿ ಹಾಕುತ್ತೇವೆ ಎಂದು ಹೇಳುತ್ತದೆ ಈಗ ನಾನು ಸರ್ಕ್ಯೂಟ್ ಅನ್ನು ತೆಗೆದುಕೊಂಡರೆ ಮತ್ತು ಸರ್ಕ್ಯೂಟ್ ನ ಪ್ರದೇಶವನ್ನು ಬದಲಾಯಿಸಿದರೆ ಅಥವಾ ಅದರ ಮೂಲಕ ಕಾಂತೀಯ ಕ್ಷೇತ್ರವನ್ನು ಬದಲಾಯಿಸಿದರೆ ಆಗ ಒಂದು em f ಉತ್ಪತ್ತಿಯಾಗುತ್ತದೆ ಶಾಲೆಗೆ ಹೋಗುವ ಮಕ್ಕಳಿಗಾಗಿ ಈ ಪ್ರಾತ್ಯಕ್ಷಿಕೆಗಳನ್ನು ಅಭಿವೃದ್ಧಿಪಡಿಸಿದ ಐಐಟಿ ಕಾನ್ಪುರದ ಪ್ರೊಫೆಸರ್ ಎಚ್ ಸಿ ವರ್ಮಾ ಅವರನ್ನು ನಾನು ನಿಮಗೆ ಪ್ರಾತ್ಯಕ್ಷಿಕೆಯ ಮೂಲಕ ತೋರಿಸುತ್ತೇನೆ ಮೊದಲ ಪ್ರದರ್ಶನದಲ್ಲಿ ನಾನು ಈ ಟ್ಯೂಬ್ ಅನ್ನು ಹೊಂದಿದ್ದೇನೆ ಅದರ ಮೇಲೆ ಬಹಳಷ್ಟು ತಂತಿ ಸುತ್ತಿಕೊಂಡಿದೆ ನಾನು ಈ ಮ್ಯಾಗ್ನೆಟ್ ಅನ್ನು ಒಳಗೆ ಹಾಕಿದೆ ಈಗ ನಾನು ಆಯಸ್ಕಾಂತವನ್ನು ತಂತಿಯ ಬಳಿ ಬರುವಂತೆ ಅಲುಗಾಡಿಸಿದರೆ ಫ್ಲಕ್ಸ್ ಬದಲಾಗುತ್ತದೆ ಏಕೆಂದರೆ ಆಯಸ್ಕಾಂತವು ಹತ್ತಿರ ಬಂದಾಗ ಕ್ಷೇತ್ರವು ಬಲಗೊಳ್ಳುತ್ತದೆ ಮತ್ತು ಅದು ದೂರ ಹೋದಂತೆ ಕ್ಷೇತ್ರವು ದುರ್ಬಲವಾಗುತ್ತದೆ ಮತ್ತೆ ಫ್ಲಕ್ಸ್ ಬದಲಾಗಲಿದೆ ಮತ್ತು ಅದು ಒಂದು em f ಅನ್ನು ಉತ್ಪಾದಿಸುತ್ತದೆ ಎಂದು ತೋರಿಸಲು em f ಅನ್ನು ಉತ್ಪಾದಿಸಬೇಕು ಎಂದು ತಂತಿಯು ಇಲ್ಲಿಗೆ LED ಸಂಪರ್ಕ ಹೊಂದಿದೆ ಮತ್ತು ಈ LED ಹೊಳೆಯಬೇಕು ಮತ್ತು ಅದನ್ನು ನೋಡೋಣ ಕೆಂಪು ದೀಪ ಬರುತ್ತಿರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಆಯಸ್ಕಾಂತವು ಅದರ ಸುತ್ತಲೂ ಚಲಿಸುತ್ತಿರುವಾಗ ಆಯಸ್ಕಾಂತೀಯ ಕ್ಷೇತ್ರವನ್ನು ಬದಲಾಯಿಸುತ್ತದೆ ಮತ್ತು ಕಾಂತಕ್ಷೇತ್ರದಲ್ಲಿನ ಬದಲಾವಣೆಯು ಫ್ಲಕ್ಸ್ ಅನ್ನು ಬದಲಾಯಿಸುತ್ತದೆ ಮತ್ತು ಅದು emf ಅನ್ನು ಉತ್ಪಾದಿಸುತ್ತದೆ ಹಾಗಾಗಿ ನಾನು ಕಾಯಿಲ್ ಮೂಲಕ ಮ್ಯಾಗ್ನೆಟ್ ಅನ್ನು ಎಸೆದರೆ ಫ್ಯಾರಡೆ ಮಾಡಿದ್ದು ಅದು EMF ಅನ್ನು ಉತ್ಪಾದಿಸುತ್ತದೆ ಎಂಬುದನ್ನು ನೀವು ಮೊದಲು ನೋಡಿದ್ದೀರಿ ಎರಡನೆಯ ವಿಷಯವೆಂದರೆ emf ನ ನಿರ್ದೇಶನವು ವಿರುದ್ಧವಾಗಿರುತ್ತದೆ ಅದು ಬದಲಾವಣೆಯನ್ನು ವಿರೋಧಿಸುತ್ತದೆ ಆದ್ದರಿಂದ ಇಲ್ಲಿ ನಾವು ಕಾಯಿಲ್ ಅನ್ನು ಹೊಂದಿದ್ದೇವೆ ಅದರಲ್ಲಿ ನಾವು ಇದನ್ನು ಮತ್ತೊಮ್ಮೆ ಪ್ರೊಫೆಸರ್ ಎಚ್ ಸಿ ವರ್ಮಾ ಅವರ ಪ್ರಯೋಗಾಲಯದಲ್ಲಿ ಅಭಿವೃದ್ಧಿಪಡಿಸಿದ್ದೇವೆ ಈ ಕಬ್ಬಿಣದ ಸ್ಪೈಕ್ಗಳನ್ನು ಹಾಕಿದ್ದೇವೆ ಅದು ಇಲ್ಲಿ ಕಾಂತಕ್ಷೇತ್ರವನ್ನು ತುಂಬಾ ಪ್ರಬಲಗೊಳಿಸುತ್ತದೆ ನೀವು ಸ್ವಿಚ್ ಆನ್ ಮಾಡಿದ ತಕ್ಷಣ ನೀವು ನೋಡುತ್ತೀರಿ ಆದ್ದರಿಂದ ಪ್ರವಾಹವು ಅದರಲ್ಲಿ ಉಂಗುರವನ್ನು ಹರಿಯಲು ಪ್ರಾರಂಭಿಸುತ್ತದೆ ಏಕೆಂದರೆ ಅದು ದೂರ ಹೋಗಲು ಪ್ರಯತ್ನಿಸುತ್ತದೆ ಏಕೆಂದರೆ ರಿಂಗ್ನಲ್ಲಿ ಉತ್ಪತ್ತಿಯಾಗುವ ಅಥವಾ emf ರಿಂಗ್ನಲ್ಲಿ ಉತ್ಪತ್ತಿಯಾಗುತ್ತದೆ ಅದು ಬದಲಾವಣೆಯನ್ನು ವಿರೋಧಿಸುತ್ತದೆ ಆದ್ದರಿಂದ ನಾನು ಅದನ್ನು ಆನ್ ಮಾಡುತ್ತೇನೆ ಮತ್ತು ಉಂಗುರವು ಹೊರಗೆ ಜಿಗಿಯುವುದನ್ನು ನೀವು ನೋಡುತ್ತೀರಿ ಮತ್ತು ಅದು ಲೆನ್ಜ್ ನಿಯಮವಾಗಿದೆ ಇದನ್ನು ಗಣಿತದ ಪ್ರಕಾರ ಹೇಗೆ ಮಾಡಬೇಕೆಂದು ಈಗ ನೋಡೋಣ ಆದ್ದರಿಂದ ನಾವು ನೋಡಿದ್ದೇನೆಂದರೆ ನಾವು e m f ಅನ್ನು ಹೊಂದಿದ್ದೇವೆ ಅದು EMF dϕdt ಗೆ ಸಮನಾಗಿರುತ್ತದೆ ಮತ್ತು ಲೆನ್ಜ್ ನ ನಿಯಮವನ್ನು ತೋರಿಸಲು ನಾನು ಚಿಹ್ನೆಯನ್ನು ಮುಂದೆ ಇರಿಸಿದೆ ಈ ಚಿಹ್ನೆಯು ಹೇಗೆ ಸಹಾಯ ಮಾಡುತ್ತದೆ ಎಂದು ನೀವು ಕೇಳಬಹುದು ಮತ್ತು ಅದನ್ನು ಸ್ವಲ್ಪ ಚರ್ಚಿಸೋಣ ಆದ್ದರಿಂದ EMF dϕdt ಗೆ ಸಮಾನವಾಗಿರುತ್ತದೆ ಇದು B dS ಈ ಪ್ರದೇಶದ ಮೂಲಕ ಹಾದುಹೋಗುತ್ತದೆ ಮತ್ತು ds ಈ ಪ್ರದೇಶದಲ್ಲಿನ ಪ್ರದೇಶದ ಅಂಶವಾಗಿದೆ ಆದ್ದರಿಂದ ddtB dS ಅನ್ನು ನೀಡುತ್ತದೆ ಇದನ್ನು ಬದಲಾಯಿಸಲು ಎರಡು ಮಾರ್ಗಗಳಿವೆ ಅಥವಾ B ಸಮಯದೊಂದಿಗೆ ಬದಲಾಗಬಹುದು ಅಥವಾ ನಾನು ಸಮಯದಲ್ಲಿ B ಸ್ಥಿರತೆಯನ್ನು ಹೊಂದಬಹುದು ಆದರೆ ಈ ಪ್ರದೇಶವು ಬದಲಾಗುತ್ತದೆ ಎಂದರೆ ಪ್ರದೇಶವು ಒಳಗೆ ಮತ್ತು ಹೊರಗೆ ಹೋಗುತ್ತದೆ ಮತ್ತು ಆದ್ದರಿಂದ ಫ್ಲಕ್ಸ್ ಬದಲಾಗುತ್ತದೆ ಇದು ಗಡಿಗಳ ಚಲನೆಯ ಕಾರಣದಿಂದಾಗಿ e m f ಬಂದರೂ ಮತ್ತು ಇದು ಕಾಂತೀಯ ಕ್ಷೇತ್ರದ ಬದಲಾವಣೆಯಿಂದಾಗಿ ಅದನ್ನು ಕೆಲವೊಮ್ಮೆ ಚಲನೆಯ e m f ಎಂದು ಕರೆಯಲಾಗುತ್ತದೆ ಆದ್ದರಿಂದ ಮೊದಲು ನಾವು ನಿಮಗೆ ಬಹಳ ಪರಿಚಿತವಾಗಿರುವ ಚಲನಶೀಲತೆಯ ಉದಾಹರಣೆಯನ್ನು ನೋಡೋಣ ನಾನು ತಂತಿಯನ್ನು ತೆಗೆದುಕೊಂಡು ಈ ಲೋಹೀಯ ರಾಡ್ಅನ್ನು ಹಾಕಿದರೆ ಅದರಲ್ಲಿ ಕ್ಷೇತ್ರವು ಹೊರಬರುತ್ತಿದೆ ಮತ್ತು ನಾನು ಇದನ್ನು v ವೇಗದಲ್ಲಿ ಎಳೆದರೆ ಪ್ರದೇಶವು ಬದಲಾಗುತ್ತಿದೆ ಮತ್ತು ಈ ಪ್ರದೇಶದಲ್ಲಿನ ಬದಲಾವಣೆಯು ನನಗೆ EMF bvl ಅನ್ನು ನೀಡುತ್ತದೆ ಈ ರಾಡ್ vl ನ ಉದ್ದವು ನಿಮಗೆ ಪ್ರದೇಶದ ಬದಲಾವಣೆಯ ದರವನ್ನು ನೀಡುತ್ತದೆ ಮತ್ತು ಪ್ರವಾಹದ ದಿಕ್ಕನ್ನು ಅದು ಬದಲಾಯಿಸುತ್ತದೆ ಅದು ಬದಲಾವಣೆಯನ್ನು ವಿರೋಧಿಸುತ್ತದೆ ಆದ್ದರಿಂದ ಪ್ರಸ್ತುತವು ರಾಡ್ ಅನ್ನು ವಿರೋಧಿಸುತ್ತದೆ ಮತ್ತು ಅದನ್ನು ಹೊರತೆಗೆಯುವುದನ್ನು ವಿರೋಧಿಸುತ್ತದೆ ಇದರ ಇನ್ನೊಂದು ಉದಾಹರಣೆಯೆಂದರೆ ನಾನು ಬ್ಯಾಟರಿಯನ್ನು ತೆಗೆದುಕೊಂಡು ಸ್ವಿಚ್ ಹಾಕುತ್ತೇನೆ ಮತ್ತು ಅದನ್ನು ಕಾಯಿಲ್ ಮೂಲಕ ಹಾಕುತ್ತೇನೆ ಎಂದು ಭಾವಿಸೋಣ ಆದ್ದರಿಂದ ಪ್ರವಾಹವು ಸುರುಳಿಯ ಮೂಲಕ ಹಾದುಹೋದಾಗ ಅದರ ಮೂಲಕ ಒಂದು ಫ್ಲಕ್ಸ್ ಇರುತ್ತದೆ ಮತ್ತು ಪ್ರಸ್ತುತದಲ್ಲಿನ ಯಾವುದೇ ಬದಲಾವಣೆಯು ಈ ಫ್ಲಕ್ಸ್ ಅನ್ನು ಬದಲಾಯಿಸುತ್ತದೆ ಈಗ EMF dϕdt LdIdt ϕ∝I or ϕLI ಗೆ ಅನುಪಾತದಲ್ಲಿರುತ್ತದೆ ಅಥವಾ ಸಮನಾಗಿರುತ್ತದೆ ಮತ್ತು ಇದು ಅನುಪಾತದ ಸ್ಥಿರತೆಯನ್ನು ಸಾಮಾನ್ಯವಾಗಿ ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಇದನ್ನು ಯಾವಾಗಲೂ ಸ್ವಯಂ ಇಂಡಕ್ಟನ್ಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾನು ಇಲ್ಲಿ L ಅನ್ನು ಹಾಕುತ್ತೇನೆ ಆದ್ದರಿಂದ ಇದು ಮೈನಸ್ LdIdt ಆಗಿದೆ ಈಗ ನಾವು ಈ ಚಿಹ್ನೆಯ ಪ್ರಾಮುಖ್ಯತೆಯನ್ನು ನೋಡುತ್ತೇವೆ ಆದ್ದರಿಂದ ನಾನು ಸ್ವಿಚ್ ಅನ್ನು ಹಾಕಿದ ತಕ್ಷಣ ನಾನು ಹೊಂದಲಿರುವ ಸಮೀಕರಣವು V LdIdtRI ಸಮನಾಗಿರುತ್ತದೆ ಈ ಸಮೀಕರಣವು 0 LdIdtRI ಸಮಾನವಾಗಿರುತ್ತದೆ ಉದಾಹರಣೆಗೆ ಸರ್ಕ್ಯೂಟ್ ನಲ್ಲಿ ಕರೆಂಟ್ ಹರಿಯುತ್ತಿದ್ದರೆ ಮತ್ತು ನಾನು ಇದ್ದಕ್ಕಿದ್ದಂತೆ ಸ್ವಿಚ್ ಆಫ್ ಮಾಡಿದರೆ ಇದು ಸಂಭವಿಸುತ್ತದೆ ಈಗ ಗಮನಿಸಿ ಇಲ್ಲಿ ಈ ಚಿಹ್ನೆಯ ಬದಲಿಗೆ ನಾನು ಚಿಹ್ನೆಯನ್ನು ಹೊಂದಿದ್ದರೆ ನಾನು II0e RLt ಅನ್ನು ಪಡೆಯುತ್ತೇನೆ ಈ ಸಂದರ್ಭದಲ್ಲಿ ನಾನು ಸ್ವಿಚ್ ಆಫ್ ಮಾಡಿದ ನಂತರ ಅದು ಕಾಲಾನಂತರದಲ್ಲಿ ಹೆಚ್ಚುತ್ತಿರುವ ಕರೆಂಟ್ ಆಗಿದೆ ಇದು ನಾವು ಗಮನಿಸಿದ ಉಲ್ಲಂಘನೆಯಾಗಿದೆ ಇದು ಶಕ್ತಿಯ ಸಂರಕ್ಷಣೆಯ ಉಲ್ಲಂಘನೆಯಾಗಿದೆ ಈ ಸಂದರ್ಭದಲ್ಲಿ ಅದು ಸಮಯದೊಂದಿಗೆ ಕಡಿಮೆಯಾಗುತ್ತಿದೆ ಮತ್ತು ಅಂತಿಮವಾಗಿ ಶೂನ್ಯಕ್ಕೆ ಹೋಗುತ್ತದೆ ಆದ್ದರಿಂದ ಆ ಚಿಹ್ನೆ ಪ್ರಾಮುಖ್ಯತೆಯನ್ನು ನೀವು ಇಲ್ಲಿ ನೋಡುತ್ತೀರಿ ಮತ್ತು ಅದು ಲೆನ್ಜ್ನ ನಿಯಮದ ಹೇಳಿಕೆಯಾಗಿದೆ ಈ ಚಿಹ್ನೆಯ ಪ್ರಾಮುಖ್ಯತೆಯನ್ನು ನಾನು ತೋರಿಸುವ ಎರಡನೇ ಉದಾಹರಣೆಯೆಂದರೆ ನಾವು ಈಗಾಗಲೇ ಪರಿಹರಿಸಿರುವ ಈ ಲೋಹದ ಸರ್ಕ್ಯೂಟ್ ಅನ್ನು ಬಲಕ್ಕೆ ಎಳೆಯುವ ಈ ರಾಡ್ ಅನ್ನು ಹೊಂದಿದ್ದು ಇದು ವೇಗ v ಮತ್ತು ನಾವು ಈಗಾಗಲೇ ಆ ಕ್ಷೇತ್ರವನ್ನು ತೆಗೆದುಕೊಂಡಿದ್ದೇವೆ ಈ ಪರದೆಯಿಂದ ಹೊರಬರುವುದು ಮತ್ತು ಆ ಸಂದರ್ಭದಲ್ಲಿ ಕರೆಂಟ್ ಪ್ರದಕ್ಷಿಣಾಕಾರವಾಗಿ ಹೋಗುವುದನ್ನು ನಾವು ನೋಡಿದ್ದೇವೆ ಅದು ವಿರೋಧಿಸುತ್ತದೆ ಆದ್ದರಿಂದ ಇದನ್ನು ನಾವು ಭೌತಿಕವಾಗಿ ನೋಡಿದ್ದೇವೆ ಅದನ್ನು ಗಣಿತದ ಮೂಲಕ ನೋಡೋಣ ಆದ್ದರಿಂದ ನಾನು d dt B A ಈ ಸಂದರ್ಭದಲ್ಲಿ ಇದು ಏಕರೂಪದ ಕ್ಷೇತ್ರವಾಗಿದೆ ಆದ್ದರಿಂದ ನಾನು ಇದನ್ನು ಈ ರೀತಿಯಾಗಿ ಬರೆಯಬಹುದು d dt B A EMF ಗೆ ಸಮಾನವಾಗಿರುತ್ತದೆ ಈ ಸಂದರ್ಭದಲ್ಲಿ ನಾನು d dt B A RI ದು ಬರೆಯಬಹುದು ಮತ್ತು ಈ ಚಿಹ್ನೆಯ ಮಹತ್ವವನ್ನು ಅರ್ಥಮಾಡಿಕೊಳ್ಳಲು ನಾನು I ಎಂದು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಬರೆಯುತ್ತೇನೆ ನಾನು RI u dl ಆಗಿರುತ್ತದೆ ಈಗ A ಯ ದಿಕ್ಕು ಮತ್ತು ದಿಕ್ಕು ಬಲಬದಿ ಸಂಪ್ರದಾಯದಿಂದ ಸಂಬಂಧಿಸಿದೆ ಆದ್ದರಿಂದ ನಾನು ಪ್ರದಕ್ಷಿಣಾಕಾರವಾಗಿ ಅಥವಾ ಅಪ್ರದಕ್ಷಿಣಾಕಾರವಾಗಿ ನನ್ನ ಬೆರಳುಗಳನ್ನು ತೆಗೆದುಕೊಂಡರೆ ನನಗೆ A ನ ದಿಕ್ಕನ್ನು ನೀಡುತ್ತದೆ ಈಗ ಈ ಸಂದರ್ಭದಲ್ಲಿ B ಸ್ಥಿರವಾಗಿದೆ A ಬದಲಾಗುತ್ತಿದೆ ಆದ್ದರಿಂದ ನಾನು ಇದನ್ನು ಬರೆಯಲು ಹೊರಟಿದ್ದೇನೆ B dA dt ಗೆ ಸಮಾನವಾಗಿರುತ್ತದೆ ಉದ್ದದ ಮೇಲೆ ಇದನ್ನು ಬರೆಯೋಣ ಏಕೆಂದರೆ ನಾವು ಇದನ್ನು ಹಿಂದೆ ನೋಡಿದ ಸ್ವಯಂ ಇಂಡಕ್ಟನ್ಸ್ ಕರ್ವ್ u dl ಸಂಯೋಜಿಸಲಾಗಿದೆ ಎಂದು ಗೊಂದಲಗೊಳಿಸಬೇಡಿ ನಾನು A ಅನ್ನು ಹೊರಗೆ ಬರಲು ತೆಗೆದುಕೊಂಡಿದ್ದೇನೆ ಎಂದು ಭಾವಿಸೋಣ ನಾನು A ಪ್ರದೇಶವನ್ನು u ಹೊರಬರಲು ತೆಗೆದುಕೊಂಡರೆ ಮತ್ತು v ಅನ್ನು ಹೊರತೆಗೆಯುತ್ತಿದ್ದಂತೆ l ಅಪ್ರದಕ್ಷಿಣಾಕಾರವಾಗಿ ಇರುತ್ತದೆ A ಪ್ರದೇಶವು dt ಯಿಂದ dt ಹೆಚ್ಚಾಗುತ್ತಿದೆ ಮತ್ತು dt ಯಿಂದ dt d A ಪರದೆಯ ಮೇಲೆ ತೋರಿಸುತ್ತಿದೆ ಮತ್ತು ಆದ್ದರಿಂದ ಈ ಸಂಪೂರ್ಣ ಉತ್ಪನ್ನ ಇಲ್ಲಿ ಈ B dA dt ಆಗಿರುತ್ತದೆ ಪ್ರಸ್ತುತ ದಿಕ್ಕು ಸಹ ಪ್ರದಕ್ಷಿಣಾಕಾರವಾಗಿ ಇದ್ದಲ್ಲಿ ಇಲ್ಲಿ ಬಲಭಾಗವನ್ನು ನೋಡಿ ನಾನು ಅಪ್ರದಕ್ಷಿಣಾಕಾರವಾಗಿ ಇದ್ದಲ್ಲಿ ನೀವು l ಗೆ ವಿರುದ್ಧವಾಗಿ ತೋರಿಸುತ್ತೀರಿ dl ಅದೇ ದಿಕ್ಕಿನಲ್ಲಿ ತೋರಿಸುತ್ತಿದ್ದೀರಿ ಎಡಬದಿ ಮತ್ತು ಬಲಭಾಗದ ಅಸಂಗತತೆಯನ್ನು ನೀವು ನೋಡುತ್ತೀರಿ ಮತ್ತೊಂದೆಡೆ ನೀವು ಪ್ರದಕ್ಷಿಣಾಕಾರವಾಗಿ ತೋರಿಸುತ್ತಿದ್ದರೆ ಪ್ರಸ್ತುತವು ಪ್ರದಕ್ಷಿಣಾಕಾರವಾಗಿದ್ದರೆ u ಮತ್ತು dl ವಿರುದ್ಧ ದಿಕ್ಕಿನಲ್ಲಿರುತ್ತದೆ ಮತ್ತು ನೀವು ಸರಿಯಾದ ಚಿಹ್ನೆಯನ್ನು ಪಡೆಯುತ್ತೀರಿ ಆದ್ದರಿಂದ ಈ ಚಿಹ್ನೆಯ ಮಹತ್ವವನ್ನು ನೀವು ನೋಡುತ್ತೀರಿ ಇದು ವಾಸ್ತವವಾಗಿ ಶಕ್ತಿಯ ಸಂರಕ್ಷಣೆಗೆ ಸಂಬಂಧಿಸಿದೆ ಮತ್ತೆ ಏಕೆಂದರೆ ಕರೆಂಟ್ ಗಡಿಯಾರ ಅಥವಾ ಅಪ್ರದಕ್ಷಿಣಾಕಾರವಾಗಿ ಹೋದರೆ ರಾಡ್ ವೇಗವಾಗಿ ಮತ್ತು ವೇಗವಾಗಿ ಚಲಿಸುತ್ತಲೇ ಇರುತ್ತದೆ ಏಕೆಂದರೆ ಅದು ಹೊರಗೆ ತಳ್ಳಲ್ಪಡುತ್ತದೆ ಮತ್ತೊಂದೆಡೆ ಪ್ರದಕ್ಷಿಣಾಕಾರವಾಗಿ ಹೋದಾಗ ಅದನ್ನು ನಿಲ್ಲಿಸಲಾಗುತ್ತದೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಒಳಗೊಂಡಿರುವ ವಿಷಯವೆಂದರೆ ಫ್ಯಾರಡೆಯ ನಿಯಮದ ಮೂಲಕ ಫ್ಲಕ್ಸ್ನಲ್ಲಿನ ಬದಲಾವಣೆಯು EMF dϕdt ಅನ್ನು ನೀಡುತ್ತದೆ ಮತ್ತು ಲೆನ್ಜ್ ನಿಯಮವನ್ನು ತೋರಿಸಲು ಈ ಚಿಹ್ನೆಯನ್ನು ನೀಡಲಾಗಿದೆ ಅದರ ಗಣಿತದ ಪರಿಣಾಮವೆಂದರೆ ಅದು ಪ್ರಸ್ತುತ ಹರಿವನ್ನು ಉಂಟುಮಾಡುವ ಬದಲಾವಣೆಯನ್ನು ವಿರೋಧಿಸುವ ರೀತಿಯಲ್ಲಿ ಮಾಡುತ್ತದೆ ಮುಂದಿನ ಉಪನ್ಯಾಸದಲ್ಲಿ ನಾವು ಈ ಸಂಪೂರ್ಣ ಫ್ಯಾರಡೆ ನಿಯಮವನ್ನು ಕ್ಷೇತ್ರಗಳ ವಿಷಯದಲ್ಲಿ ಪರಿವರ್ತಿಸುತ್ತೇವೆ